ಡಿಸಾಸ್ಟರ್ ರಿಕವರಿ ಮತ್ತು ಬಿಲ್ಡ್ ಬ್ಯಾಕ್ ಬೆಟರ್ ಕೋರ್ಸ್ಗೆ ಸುಸ್ವಾಗತ ನನ್ನ ಹೆಸರು ರಾಮ್ ಸತೀಶ್ ನಾನು IIT ರೂರ್ಕಿಯ ಆರ್ಕಿಟೆಕ್ಚರ್ ಮತ್ತು ಪ್ಲಾನಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕನಾಗಿದ್ದೇನೆ ಇಂದು ನಾವು ದಕ್ಷಿಣ ಅಮೆರಿಕಾದ ಪೆರುವಿನಿಂದ ಪ್ರಪಂಚದ ವಿಭಿನ್ನ ಭೌಗೋಳಿಕತೆಯಿಂದ ಕೆಲವು ಪಾಠಗಳನ್ನು ತೆಗೆದುಕೊಳ್ಳಲಿದ್ದೇವೆ ಆದ್ದರಿಂದ ನಾನು ಇದನ್ನು ಪೆರುವಿನಿಂದ ಪಾಠ ಎಂದು ಕರೆಯುತ್ತೇನೆ ಮತ್ತು ನಾನು ವಿವಿಧ ಸಂಪನ್ಮೂಲಗಳಿಂದ ಸಂಗ್ರಹಿಸಿದ ಮಾಹಿತಿಯ ಬಗ್ಗೆ ಚರ್ಚಿಸಲಿದ್ದೇನೆ ಒಂದು ಮೈಕೆಲ್ ಲಿಯೋನ್ ಮತ್ತು ಥಿಯೋ ಸ್ಕಿಲ್ಡರ್ಮ್ಯಾನ್ ಮತ್ತು ಕ್ಯಾಮಿಲ್ಲೊ ಬೊವಾನೊ ಅವರೊಂದಿಗೆ ಉತ್ತಮ ಪುನರ್ನಿರ್ಮಾಣದ ಬಗ್ಗೆ ಹಿಂದೆ ಚರ್ಚಿಸಿದ ಆವೃತ್ತಿಯಾಗಿದೆ ಆದ್ದರಿಂದ ಅದರೊಂದಿಗೆ ಹಿಂದಿನ ಆವೃತ್ತಿಯು ಅಲ್ಪಾವಧಿಯ ಚೇತರಿಕೆಯಿಂದ ದೀರ್ಘಕಾಲೀನ ಪರಿಣಾಮಗಳ ಕುರಿತಾದ ಅಧ್ಯಾಯವಾಗಿದೆ ಆದ್ದರಿಂದ ಇದು ಇಲ್ಲಿದೆ ಅವರು ಮಾಡಿದ್ದು ಆ ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಿವಿಧ ಪ್ರಕರಣಗಳನ್ನು ಸ೦ಗ್ರಹಿಸಲು ಪ್ರಯತ್ನಿಸಿದರು ಮತ್ತು ಜನರು ಅದನ್ನು ಹೇಗೆ ಹೊಂದಿಕೊಂಡಿದ್ದಾರೆ ಜನರು ವಿಭಿನ್ನ ಸಂದರ್ಭಗಳಲ್ಲಿ ಹೇಗೆ ಪ್ರತಿಕ್ರಿಯಿಸಿದ್ದಾರೆ ಎಂಬುದನ್ನು ಅವರು ನೋಡಿದ್ದಾರೆ ಆದ್ದರಿಂದ ವಿಪತ್ತು ತಗ್ಗಿಸುವಿಕೆ ಮತ್ತು ಪುನರ್ನಿರ್ಮಾಣಕ್ಕಾಗಿ ಸಾಂಪ್ರದಾಯಿಕ ಆಶ್ರಯವನ್ನು ಅಳವಡಿಸಿಕೊಳ್ಳುವುದರಿಂದ ನಾವು ನೋಡಬಹುದಾದ ಕೆಲವು ಇತರ ಮಾಹಿತಿಗಳಿವೆ ಸಮುದಾಯ ಆಧಾರಿತ ವಿಧಾನಗಳೊಂದಿಗೆ ಅನುಭವಗಳು ಎಲ್ಲಾ ಚರ್ಚೆಗಳಲ್ಲಿ ಅವರು ಭಾಗವಹಿಸುವ ವಿಭಿನ್ನ ವಿಧಾನಗಳು ಮತ್ತು ವಿಭಿನ್ನ ಸಂದರ್ಭಗಳು ಮತ್ತು ಅದಕ್ಕೆ ವಿಭಿನ್ನ ಪ್ರತಿಕ್ರಿಯೆಗಳನ್ನು ಎತ್ತಿ ತೋರಿಸುತ್ತಾರೆ ಆದ್ದರಿಂದ ಇದು ಮೈಕೆಲ್ ಲಿಯೋನ್ ಮತ್ತು ಸ್ಕಿಲ್ಡರ್ಮನ್ ಮತ್ತು ಬೋನೊ ಕ್ಯಾಮಿಲ್ಲೊ ಬೊವಾನೊ ಆದ್ದರಿಂದ ಅವರು ಸುಮಾರು 6 ಅಧ್ಯಯನ ಪ್ರದೇಶಗಳನ್ನು ತೆಗೆದುಕೊಂಡಿದ್ದಾರೆ ಇದು ವಿಭಿನ್ನ ಸಮಯಗಳಲ್ಲಿ ಮತ್ತು ಪೆರುವಿನ ವಿವಿಧ ಭಾಗಗಳಲ್ಲಿ ವಿಭಿನ್ನ ಭೂಕಂಪಗಳಿಂದ ಪ್ರಭಾವಿತವಾಗಿರುತ್ತದೆ ನಾವು ಸ್ಯಾನ್ ಮಾರ್ಟಿನ್ ಪ್ರದೇಶದ ಬಗ್ಗೆ ಮಾತನಾಡುತ್ತಿರುವ ಸಂಖ್ಯೆ 1 1990 ಮತ್ತು 1991 ರ ಭೂಕಂಪಗಳಿಂದ ಪ್ರಭಾವಿತವಾಗಿರುವ ಆಲ್ಟೊ ಮೇಯೊ ಪಿಯುರಾ ಮೊರೊಪೊನ್ ಪ್ರದೇಶದ ಸಂಖ್ಯೆ 2 ಮೊರೊಪೊನ್ನ ಪಿಯುರಾ ಪ್ರದೇಶದಲ್ಲಿ ಇದು ಪ್ರವಾಹಕ್ಕೆ ಸಂಬಂಧಿಸಿದೆ ಮತ್ತು ಇದು ಕೇವಲ ಒಂದು ಘಟನೆ ಆಧಾರಿತವಾಗಿಲ್ಲ ಆದರೆ ಇದು ಎಲ್ ನಿನೊ ವಿದ್ಯಮಾನವಾಗಿದೆ ಅಲ್ಲಿ ದೀರ್ಘಾವಧಿಯ ಪರಿಣಾಮವು ಬರಗಾಲದಂತೆಯೇ ಮತ್ತು ಇತರ ವಿಷಯಗಳೂ ಸಹ ಇಲ್ಲಿ ಕಂಡುಬರುತ್ತವೆ 1999 ರಲ್ಲಿ ಅಯಾಕುಚೋ ಭೂಕಂಪವು ಚುಸ್ಚಿ ಮತ್ತು ಕ್ವಿಸ್ಪಿಲಾಕ್ಟಾದ ಮೇಲೆ ಪರಿಣಾಮ ಬೀರಿತು ನಂತರ ನೀವು 2001 ರಲ್ಲಿ ಮೊಕ್ವೆಗುವಾ ಭೂಕಂಪವನ್ನು ಹೊಂದಿದ್ದೀರಿ ದಕ್ಷಿಣಕ್ಕೆ ಮತ್ತು ಆದರೆ ಇದು ಐಕಾ ಪ್ರದೇಶದ ಬಗ್ಗೆ ಇದು 1996 ರ ಭೂಕಂಪ ಮತ್ತು ಐಕಾ ಟಿಯೆರಾ ಪ್ರೊಮೆಟಿಡಾದಲ್ಲಿ ಇದು ಸ್ಥಳಾಂತರವಾಗಿದೆ ಆದ್ದರಿಂದ ಈಗ ಇವುಗಳಲ್ಲಿ ನಾವು ಸ್ಥಳಾಂತರದ ಸಂದರ್ಭವನ್ನೂ ಹೊಂದಿದ್ದೇವೆ ಆದ್ದರಿಂದ ನಾವು ಪ್ರಕರಣದ ಮೂಲಕ ಹೋಗೋಣ ಮತ್ತು ಅವರು ಏನು ಕೆಲಸ ಮಾಡಿದ್ದಾರೆ ಎಂಬುದರ ಕುರಿತು ಸಂಕ್ಷಿಪ್ತವಾಗಿ ಚರ್ಚಿಸೋಣ ಆದ್ದರಿಂದ ನಾನು ಮೊದಲ ಸಂದರ್ಭದಲ್ಲಿ ತಾಂತ್ರಿಕ ಅಂಶಗಳ ಬಗ್ಗೆ ಚರ್ಚಿಸುತ್ತೇನೆ ಮತ್ತು ನಂತರ ಎಲ್ಲಾ ಸಂದರ್ಭಗಳಲ್ಲಿ ಅನೇಕ ವಿಷಯಗಳು ಸಾಮಾನ್ಯವಾಗಿದೆ ಆದರೆ ವಿಭಿನ್ನ ಸಂದರ್ಭಗಳಲ್ಲಿ ವಿಶೇಷವಾಗಿ ಅಡೋಬ್ ಪ್ರಕಾರದ ನಿರ್ಮಾಣದೊಂದಿಗೆ ಸ್ವಲ್ಪ ವ್ಯತ್ಯಾಸವಿದೆ ಆದ್ದರಿಂದ ನಾನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಪ್ರತಿಯೊಂದು ಪ್ರಕರಣದ ಮೂಲಕ ಹೋಗಿ ಮತ್ತು ಅಂತಿಮವಾಗಿ ನಾನು ಅದನ್ನು ಸಂಕ್ಷಿಪ್ತಗೊಳಿಸುತ್ತೇನೆ ಅದರ ವಿವಿಧ ಸಾಮಾನ್ಯ ಅಂಶಗಳು ಮತ್ತು ಅದರ ನಿರ್ದಿಷ್ಟ ಅಂಶಗಳು ಯಾವುವು ಎಂದು ನೋಡಿ 1990 ರಲ್ಲಿ ಮೇ 29 ರಂದು ಆಲ್ಟೊ ಮೇಯೊ ಇದು ನಾವು 6 2 ರಿಕ್ಟರ್ ಕುರಿತಾಗಿ ಮಾತನಾಡುತ್ತಿದ್ದೇವೆ ಮತ್ತು ಇದು ಸುಮಾರು 70 ಜನರನ್ನು ಕೊಂದು 1600 ಮತ್ತು ಸುಮಾರು 6000 ಮನೆಗಳನ್ನು ಹಾನಿಗೊಳಿಸಿದೆ ಅಥವಾ ನಾಶಪಡಿಸಿದೆ ನಂತರ 1991 ರಲ್ಲಿ ಒಂದು ವರ್ಷದೊಳಗೆ ಮತ್ತೊಮ್ಮೆ ಮತ್ತೊಂದು 6 2 ರಿಕ್ಟರ್ ಸಂಭವಿಸಿದೆ ಮತ್ತು ಇದು 40 ಸಾವುಗಳು ಮತ್ತು 700 ಗಾಯಗಳು ಮತ್ತು ಮೊಯೊಬಾಂಬಾದಲ್ಲಿ 466 ಮತ್ತು ರಿಯೋಜಾದಲ್ಲಿ 339 ಮನೆಗಳನ್ನು ನಾಶಪಡಿಸಿದಾಗ ಇದು ಎಲ್ಲಾ ಮೊಯೊಬಾಂಬಾ ಮತ್ತು ರಿಯೋಜಾ ಮತ್ತು ಸೊರಿಟರ್ ಆಗಿದೆ ಆದ್ದರಿಂದ ಇದು ಆಲ್ಟೊ ಮೇಯೊ ಪ್ರದೇಶವಾಗಿದೆ ಮತ್ತು ಇದನ್ನು ಪ್ರಾಯೋಗಿಕ ಕ್ರಿಯೆಯ ಗುಂಪಿನೊಂದಿಗೆ ಕೈಗೊಳ್ಳಲಾಗಿದೆ ಪ್ರಾಯೋಗಿಕ ಕ್ರಿಯೆಯ ಗುಂಪು ಅವರು ಹೆಚ್ಚಾಗಿ ಚೇತರಿಕೆಯ ಪ್ರಕ್ರಿಯೆಯಲ್ಲಿ ಮಾಡುತ್ತಾರೆ ಮುಖ್ಯವಾಗಿ ಅಲ್ಪಾವಧಿಯ ಪರಿಹಾರಕ್ಕಿಂತ ಹೆಚ್ಚಾಗಿ ದೀರ್ಘಾವಧಿಯ ಪುನರ್ನಿರ್ಮಾಣದ ಕುರಿತಾಗಿ ಮಾಡುತ್ತಾರೆ ಹಾಗಾದರೆ ಸ್ಥಳೀಯ ನಿವಾಸಿಗಳು ಮತ್ತು ಮುಖಂಡರಿಂದ ಬಂದ ವಿವಿಧ ಸಮೀಕ್ಷೆಗಳ ಆಧಾರದ ಮೇಲೆ ಅವರು ಫಲಾನುಭವಿಗಳನ್ನು ಹೇಗೆ ಲೆಕ್ಕ ಹಾಕಿದರು ಆದ್ದರಿಂದ ಅವರು ವಾಸ್ತವವಾಗಿ ಅದರ ಸಂಪೂರ್ಣ ವೆಚ್ಚವನ್ನು ಲೆಕ್ಕ ಹಾಕಿದ್ದಾರೆ ಮತ್ತು ಯಾವ ರೀತಿಯ ಅಗತ್ಯತೆ ಮತ್ತು ಅಗತ್ಯಗಳ ಮೌಲ್ಯಮಾಪನವನ್ನು ಮಾಡಲಾಗಿದೆ ತದನಂತರ ಅವರು ಗುರುತಿಸಿದರು ಹೌದು ಇವರು ಸಂಭಾವ್ಯ ಫಲಾನುಭವಿಗಳು ಆದ್ದರಿಂದ ಈ ಸಮಯದಲ್ಲಿ ಅದರ ವಾಸ್ತುಶಿಲ್ಪದ ಅಂಶದಿಂದ ಬಂದಾಗ ಸ್ಥಳೀಯ ನಾಯಕರು ಮತ್ತು ಆ ಪ್ರದೇಶದ ವಿವಿಧ ಮಧ್ಯಸ್ಥಗಾರರೊಂದಿಗೆ ಎಲ್ಲಾ ಸಮಾಲೋಚನೆ ಪ್ರಕ್ರಿಯೆಯೊಂದಿಗೆ ಆದ್ದರಿಂದ ಅವರು ರಾಮ್ಡ್ ಅರ್ಥ್ ಮತ್ತು ಅಡೋಬ್ ಬಳಕೆಯನ್ನು ತ್ಯಜಿಸಲು ನಿರ್ಧರಿಸಿದ್ದಾರೆ ಮತ್ತು ಅವರು ಕ್ವಿಂಚಾ ಟಿಂಬರ್ ಫ್ರೇಮ್ ಅನ್ನು ಉತ್ತಮ ಭೂಕಂಪ ನಿರೋಧಕ ವಸ್ತುವಾಗಿ ಉತ್ತೇಜಿಸಲು ಬಯಸುತ್ತಾರೆ ಆದ್ದರಿಂದ ಪ್ರಾಯೋಗಿಕ ಕ್ರಿಯೆಯ ಗುಂಪುಗಳಿಂದ ನೀವು ನೋಡಬಹುದು ಅವರು ನಡುವೆ ಮರದ ಪೋಸ್ಟ್ಗಳೊಂದಿಗೆ ಯೋಜನೆಯನ್ನು ಅಭಿವೃದ್ಧಿಪಡಿಸಿದ ಮಾದರಿಯನ್ನು ಕ್ವಿಂಚಾ ನಿರ್ಮಾಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಇಲ್ಲಿ ನೋಡುವುದು ಕಾಂಕ್ರೀಟ್ ಹಾಸಿಗೆಯಲ್ಲಿ ಅಥವಾ ಅಡಿಪಾಯದಲ್ಲಿ ಸ್ವಲ್ಪ ಆಳದಲ್ಲಿ ಹುದುಗಿರುವ ಒಂದು ರೀತಿಯ ಮರದ ಸ್ಟಡ್ ಆಗಿದೆ ಆದ್ದರಿಂದ ಈ ಇಡೀ ಗೋಡೆಯು ನಮಗೆ ತಿಳಿದಿರುವಂತೆ ಈ ಬಿದಿರಿನ ಪರದೆಯನ್ನು ನೇಯ್ಗೆ ಮಾಡಲಾಗಿದ್ದು ನಂತರ ತೆಳ್ಳನೆಯ ಮೊದಲ ಕವಚ ಮಾಡಿದ ಮತ್ತು ನಂತರ ತೆಳ್ಳನೆಯ ಎರಡನೇ ಕವಚವನ್ನು ಬಿದಿರಿನ ಪರದೆಯ ಮೇಲೆ ತಯಾರಿಸಲಾಗುತ್ತದೆ ಆದ್ದರಿಂದ ಆ ರೀತಿಯಲ್ಲಿ ಇದು ಮಧ್ಯಂತರ ಲಂಬ ಸ್ಟಡ್ಗಳನ್ನು ಹೊಂದಿದೆ ಮತ್ತು ಇದು ಸಮತಲವಾದ ಸ್ಟಡ್ ಅನ್ನು ಸಹ ಹೊಂದಿದೆ ಏಕೆಂದರೆ ನೀವು ಅದನ್ನು ಇತರ ಎರಡು ಸ್ಟಡ್ಗಳಿಗೆ ಜೋಡಿಸಬಹುದು ಮತ್ತು ಇದು ಸಂಪೂರ್ಣ ಸ್ಥಳೀಯ ತಂತ್ರವಾಗಿದೆ ಅವರು ಈ ಭಾಗವನ್ನು ಸ್ವಲ್ಪಮಟ್ಟಿಗೆ ನವೀಕರಿಸಿದ್ದಾರೆ ಮತ್ತು ಮೊದಲ ಕವಚದಲ್ಲಿ ಅವರು ಮೊದಲು ಒಣಗಲು ಅವಕಾಶ ಮಾಡಿಕೊಟ್ಟರು ಮತ್ತು ನಂತರ ಅದರ ಮೇಲೆ ಬಿರುಕುಗಳು ಕಾಣಿಸಿಕೊಂಡವು ಆದ್ದರಿಂದ ಬಿರುಕುಗಳು ನಿಸ್ಸಂಶಯವಾಗಿ ಕಾಣಿಸಿಕೊಂಡಾಗ ಅವುಗಳನ್ನು ಎರಡನೇ ಕವಚದಿಂದ ತಯಾರಿಸಲಾಗುತ್ತದೆ ಅದು ಎರಡನೇ ಕವಚವನ್ನು ಸರಿಪಡಿಸಬಹುದು ಏಕೆಂದರೆ ಅದು ವಿನ್ಯಾಸವನ್ನು ನೀಡುತ್ತದೆ ಆದ್ದರಿಂದ ನೀವು ನೇಯ್ದ ಮರದ ಅಡ್ಡ ವಿಭಾಗವನ್ನು ನೋಡಿದರೆ ನೀವು ನೆಲದ ಮಟ್ಟ ಮತ್ತು ಸುಮಾರು 300 mm ಎತ್ತರವನ್ನು ಹೊಂದಿರುವಲ್ಲಿ ಅದು ಹೇಗೆ ಕಾಣುತ್ತದೆ ಮತ್ತು ನಂತರ ಈ ನೇಯ್ದ ಮರವನ್ನು ಅದರ ಮೇಲೆ ಜೋಡಿಸಲಾಗಿದೆ ಆದ್ದರಿಂದ ಇದು ಸುಮಾರು 2 3 ಮೀಟರ್ ಆಗಿದೆ ಇದನ್ನು ನಾವು ನೇಯ್ದ ತುಂಬುವಿಕೆ ಎಂದು ಕರೆಯುತ್ತೇವೆ ಮತ್ತು ನೀವು ವಿವರವಾಗಿ ನೋಡಿದರೆ ಎ ಈ ಜಂಕ್ಷನ್ ಮತ್ತು ಈ ಜಂಕ್ಷನ್ ಆದ್ದರಿಂದ ಇವು 2 ಜಂಕ್ಷನ್ಗಳಾಗಿವೆ ಆದ್ದರಿಂದ ಈಗ ನೀವು 100 mm ವ್ಯಾಸವನ್ನು ಹೊಂದಿದ್ದೀರಿ ಮತ್ತುಇದು ಸಮತಲವಾದ ಸ್ಟಡ್ ಅನ್ನು ಅದರೊಳಗೆ ಹುದುಗಿಸಲಾಗಿದೆ ಮತ್ತು ಕೆಳಭಾಗದಲ್ಲಿ ಸಹ ಇದೆ ಇದು ಸ್ಥಳವನ್ನು ಹೊಂದಿದೆ ಆದ್ದರಿಂದ ಅದು ಗೋಡೆಯ ತಳಕ್ಕೆ ಹೋಗುತ್ತದೆ ಮತ್ತು 50 mm ವ್ಯಾಸವನ್ನು ಹೊಂದಿದೆ ಆದ್ದರಿಂದ ಇದು ಸಮತಲವಾದ ಸ್ಟಡ್ ಅನ್ನು ಸಹ ಸರಿಪಡಿಸುತ್ತದೆ ಆದ್ದರಿಂದ ಇದು ಕಾರ್ಯಗತಗೊಳಿಸಲಾದ ಒಂದು ರೀತಿಯ ವಿವರವಾಗಿದೆ ನಂತರ ತಾಂತ್ರಿಕ ಗುಂಪು ಕಾಂಕ್ರೀಟ್ ಪ್ಯಾಡ್ ಮತ್ತು ಸ್ಟ್ರಿಪ್ ಫೌಂಡೇಶನ್ಗಳು 110 ಸಿಮೆಂಟ್ ಮರುಳು 30 ದೊಡ್ಡ ಕಲ್ಲುಗಳ ಮಿಶ್ರಣವನ್ನು ಹೊಂದಿರಬೇಕು ಮತ್ತು 1 8 ಸಿಮೆಂಟ್ ಮತ್ತು ಒಟ್ಟು ಮಿಶ್ರಣವನ್ನು ಹೊಂದಿರುವ ಕಾಂಕ್ರೀಟ್ ಗೋಡೆಯ ತಳವನ್ನು ಹೊಂದಿರಬೇಕು ಎಂದು ವಿವಿಧ ವಿಶೇಷಣಗಳನ್ನು ಸೂಚಿಸಿದ್ದಾರೆ ಮುತ್ತು ಮರವು ರಚನಾತ್ಮಕ ಗುಣಮಟ್ಟದ ಕಂಬಗಳಾಗಿವೆ ಆದ್ದರಿಂದ ಮತ್ತೆ ಅವರು ಮೊದಲ ಕವಚ ಮಣ್ಣನ್ನು 100 ಕೆಜಿ ಮತ್ತು 50 ಕೆಜಿ ಒಣಹುಲ್ಲಿನೊಂದಿಗೆ ಬೆರೆಸಿದ್ದಾರೆ ಮತ್ತು ಎರಡನೇ ಕವಚ ಸಿಮೆಂಟ್ ಅನ್ನು ಮಾನದಂಡಗಳ ಪ್ರಕಾರ ಸುಣ್ಣ ಮರಳು ಅಥವಾ ಜರಡಿ ಮಣ್ಣಿಗೆ ಬೆರೆಸಿದ್ದಾರೆ ಆದ್ದರಿಂದ ಇಲ್ಲಿ 1 1 5 ಅಥವಾ ಸಿಮೆಂಟ್ ಜಿಪ್ಸಮ್ ಮರಳು ಆಗಿದೆ ಆದ್ದರಿಂದ ಇದು ಮತ್ತೊಮ್ಮೆ ಅವರು ಪರಿಮಾಣದ ಬಗ್ಗೆ ಆಗಿದೆ ಮತ್ತು ಈ ಕ್ವಿನ್ಸ್ ನಿರ್ಮಾಣಗಳ ಪ್ರಯೋಜನಗಳು ಯಾವುವು ಒಂದು ಅವರು ಈ ರೀತಿಯ ನಿರ್ಮಾಣವನ್ನು ಸುಧಾರಿಸಿದ್ದಾರೆ ಮತ್ತು ಕಾಂಕ್ರೀಟ್ ಅಂಶ ಮತ್ತು ಕಾಂಕ್ರೀಟ್ ಅಡಿಪಾಯಗಳನ್ನು ಸಹ ಅಳವಡಿಸಿದ್ದಾರೆ ಅವರು ಕಾಂಕ್ರೀಟ್ ಅಡಿಪಾಯಗಳನ್ನು ಒದಗಿಸಿದರು ಇದರಿಂದಾಗಿ ಭೂಕಂಪದ ಕಡೆಗೆ ಹೆಚ್ಚಿನ ಸ್ಥಿರತೆ ಹೆಚ್ಚಿನ ಸ್ಥಿರತೆಯನ್ನು ನೀಡುತ್ತದೆ ನಂತರ ಮೊಳೆಗಳಿಂದ ನೆಲಕ್ಕೆ ಕಾಂಕ್ರೀಟ್ ಮಾಡಿದ ತೇವಾಂಶದ ವಿರುದ್ಧ ರಕ್ಷಿಸಲು ಮರದ ಕಾಲಮ್ಗಳನ್ನು ನೀಡಲಾಗುತ್ತದೆ ಆದ್ದರಿಂದ ನೀವು ಇಲ್ಲಿ ನೋಡಬಹುದಾದದ್ದು ಇದನ್ನೇ ಮತ್ತು ಈ ಮೊಳೆಗಳನ್ನು ಇದರೊಳಗೆ ಹುದುಗಿಸಲಾಗಿದೆ ಹೆಚ್ಚುವರಿ ಆಧಾರವನ್ನು ನೀಡಲು ಮತ್ತು ಕಾಂಕ್ರೀಟ್ ಗೋಡೆಯ ಆಧಾರದ ಮೇಲೆ ತೇವಾಂಶದ ಮೇಲೆ ಪರಿಣಾಮ ಬೀರುವ ತೇವಾಂಶವನ್ನು ತಡೆಗಟ್ಟಲು ಮತ್ತು ರಚನಾತ್ಮಕ ಸಮಗ್ರತೆಯನ್ನು ಸುಧಾರಿಸಲು ಕಾಲಮ್ಗಳು ಮತ್ತು ಅಡ್ಡ ತೊಲೆ ಗೋಡೆಗಳ ನಡುವೆ ಎಚ್ಚರಿಕೆಯಿಂದ ಜೋಡಿಸುವುದನ್ನು ತಡೆಯಲು ಇದನ್ನು ಮಾಡುತ್ತಾರೆ ಅಲ್ಲಿಯೇ ನೀವು ಮುಂದಿನ ಸ್ಲೈಡ್ನಲ್ಲಿ ನೋಡುತ್ತೀರಿ ಕಿರಣಗಳು ಮತ್ತು ಕಾಲಮ್ಗಳ ಜೋಡಣೆಯನ್ನು ಅವರು ಎಷ್ಟು ಎಚ್ಚರಿಕೆಯಿಂದ ಹೊಂದಿದ್ದಾರೆ ಎಂಬುದನ್ನು ನೀವು ನೋಡಬಹುದು ಏಕೆಂದರೆ ಅದು ಎಲ್ಲಿದೆ ಅದು ಇಡೀ ಕಟ್ಟಡವನ್ನು ಕಟ್ಟುತ್ತದೆ ಮತ್ತು ಅದು ಖಚಿತಪಡಿಸಿಕೊಳ್ಳಲಿದೆ ಭೂಕಂಪದ ವಿಷಯದಲ್ಲಿ ಇಡೀ ರಚನೆಯು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಭೂಕಂಪ ಸಂಭವಿಸಿದಾಗ ಮತ್ತು ಬಿದಿರಿನ ಕಂಬಗಳನ್ನು ಒಂದು ಶೈಲಿಯಲ್ಲಿ ಜೋಡಿಸಿದಾಗ ಅದು ಅದರ ಸೌಂದರ್ಯದ ಗುಣಲಕ್ಷಣವನ್ನು ಮಾತ್ರವಲ್ಲದೆ ಇದು ಒಂದು ರೀತಿಯ ರಚನಾತ್ಮಕ ಸ್ಥಿರತೆಯನ್ನು ನೀಡುತ್ತದೆ ಮತ್ತು ಮೇಲ್ಛಾವಣಿಯ ವಿಷಯದಲ್ಲಿ ಮೇಲ್ಛಾವಣಿಯ ಅಂಚುಗಳು ಅಥವಾ ಅಡೋಬ್ ಛಾವಣಿಗಳಿಂದ ನಿವಾಸಿಗಳಿಗೆ ಸಂಭವನೀಯ ಅಪಾಯವನ್ನು ಕಡಿಮೆ ಮಾಡಲು ಹಗುರವಾದ ಬಹುಶಃ ಕಲಾಯಿ ಲೋಹದ ಹಾಳೆಗಳ ಛಾವಣಿಯಿದೆ ಹಾಗಾಗಿ ಕಟ್ಟಡ ಅಲುಗಾಡಿದಾಗ ಕಲ್ಲುಗಳು ಜನರ ಮೇಲೆ ಬೀಳುತ್ತಿದ್ದವು ಹಾಗಾಗಿ ಅವರು ಹಗುರವಾದ ವಸ್ತುಗಳನ್ನು ಖರೀದಿಸಲು ಯೋಚಿಸಿದರು ಆದ್ದರಿಂದ ನೀವು ಸೋರಿಟರ್ ಪ್ರದೇಶದಲ್ಲಿ ಸಮುದಾಯ ಕಟ್ಟಡವನ್ನು ನೋಡಬಹುದು ಆದ್ದರಿಂದ ಅವರು ಈ ತಂತ್ರಜ್ಞಾನವನ್ನು ನವೀಕರಿಸಲು ಪ್ರಯತ್ನಿಸಿದರು ಮೊದಲನೆಯದಾಗಿ ಅವರು ಶಾಲೆಗಳು ಅಥವಾ ಸಮುದಾಯ ಭವನಗಳಂತಹ ಸಾರ್ವಜನಿಕ ಕಟ್ಟಡಗಳನ್ನು ನಿರ್ಮಿಸಲು ಪ್ರಯತ್ನಿಸಿದರು ಇದರಿಂದ ಜನರು ಈ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ ಅರಿವನ್ನು ಪಡೆಯುತ್ತಾರೆ ಮತ್ತು ಅವರು ಸ್ಥಳೀಯ ಜನರಿಗೆ ತರಬೇತಿ ನೀಡಬಹುದು ಅವರು ತರಬೇತಿ ನೀಡಬಹುದು ಕೆಲವು ತರಬೇತಿ ಅವಧಿಗಳು ಅಥವಾ ಕಲ್ಲಿನ ಕೆಲಸದ ತರಬೇತಿಯನ್ನು ನೀಡಬಹುದು ಇದರಿಂದ ಇತರ ಸ್ಥಳಗಳಿಗೂ ಹರಡಬಹುದು ಆದ್ದರಿಂದ ಅವರು ಅಭಿವೃದ್ಧಿಪಡಿಸಿದ ಮಾರ್ಗವು ಮೂಲಭೂತವಾಗಿ ಒಂದು ತಂಡದಲ್ಲಿ 20 ರಿಂದ 40 ಜನರಿದ್ದಾರೆ ಮತ್ತು ನಂತರ ಅವರು ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ ಅವರಿಗೆ ತರಬೇತಿಯನ್ನು ನೀಡಲಾಗಿದೆ ಮತ್ತು ಅವರು ವಿವಿಧ ಸೈಟ್ಗಳಲ್ಲಿ ಅನುಷ್ಠಾನಗೊಳಿಸುತ್ತಿದ್ದಾರೆ ಆದ್ದರಿಂದ ಈ ವಿಧಾನವನ್ನು ಈ ರೀತಿ ಮಾಡಲಾಗಿದೆ ನೀವು ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಮೊದಲ ಸಂಪರ್ಕಗಳನ್ನು ಹೊಂದಿದ್ದೀರಿ ನಂತರ ನೀವು ಇವುಗಳನ್ನು ಹೊಂದಿದ್ದೀರಿ ಫಲಾನುಭವಿಗಳ ಗುಣಲಕ್ಷಣಗಳು ಯಾವುವು ಈ ಫಲಾನುಭವಿಗಳನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂದು ನಿಮಗೆ ತಿಳಿದಿದೆ ಇಲ್ಲಿ ಸಾಮಾಜಿಕ ಅರ್ಥಶಾಸ್ತ್ರವು ಪಾತ್ರವನ್ನು ವಹಿಸುತ್ತದೆ ಮತ್ತು ಹಾನಿಯ ಅಂಕಿಅಂಶಗಳು ಸಹ ಪಾತ್ರವನ್ನು ವಹಿಸುತ್ತವೆ ಮತ್ತು ಇಲ್ಲಿಯೇ ಪ್ಲಾಟ್ಗಳ ಮುದ್ರಣಶಾಸ್ತ್ರ ಮತ್ತು ಈಗ ವಸ್ತು ಸಂಪನ್ಮೂಲಗಳನ್ನು ಯಾರು ಪೂರೈಸುತ್ತಾರೆ ಎಂಬುದು ನಿಮಗೆ ತಿಳಿದಿದೆ ಅಲ್ಲಿ ಅವರು ಸಮುದಾಯಗಳೊಂದಿಗೆ ಹೇಗೆ ಮಾತುಕತೆ ನಡೆಸಬೇಕು ಅದಕ್ಕೆ ಕೆಲವು ಸಂಪನ್ಮೂಲಗಳನ್ನು ಸಹ ಒದಗಿಸಬಹುದು ಮುಖ್ಯ ಸಮಸ್ಯೆ ಎಂದರೆ ಸಾರಿಗೆ ಕೆಲವು ಸ್ಥಳಗಳಲ್ಲಿ ಬಿದಿರು ಸ್ಥಳೀಯವಾಗಿ ಲಭ್ಯವಿಲ್ಲ ಎಂದು ನಿಮಗೆ ತಿಳಿದಿದೆ ಮತ್ತು ಅವರು ವಿವಿಧ ಸ್ಥಳಗಳಿಂದ ಕಚ್ಚಾ ವಸ್ತುಗಳನ್ನು ಸಾಗಿಸಬೇಕು ಮತ್ತು ಅಲ್ಲಿಯೇ ಕೆಲವು NGOಗಳಿಗೆ ಕೆಲವು ರೀತಿಯ ತಾಂತ್ರಿಕ ವಿಧಾನಗಳನ್ನು ಒದಗಿಸಲಾಗುತ್ತದೆ ಮತ್ತು ಇಲ್ಲಿಯೇ ತರಬೇತಿ ಮತ್ತು ಆದ್ದರಿಂದ ಮೊದಲನೆಯದಾಗಿ ಈ ಹಂತದಲ್ಲಿ ಸಂಗ್ರಹಣೆ ನಡೆಯುತ್ತದೆ ಮತ್ತು ಈ ಹಂತದಲ್ಲಿ ಗುರುತಿಸುವಿಕೆ ಮತ್ತು ತರಬೇತಿ ನಡೆಯುತ್ತದೆ ಮತ್ತು ಪ್ರಸರಣ ಮತ್ತು ಅಲ್ಲಿ ಅವರು ಅನುಷ್ಠಾನ ಪ್ರಕ್ರಿಯೆಯ ಬಗ್ಗೆ ಮಾತನಾಡುತ್ತಾರೆ ಮತ್ತು ಇಲ್ಲಿ ಅವರು ನಿಮಗೆ ತಿಳಿದಿರುವ ಪ್ರಚಾರಗಳು ವಿವಿಧ NGOಗಳು ಮತ್ತು ಫಲಾನುಭವಿಗಳೊಂದಿಗಿನ ಒಪ್ಪಂದಗಳು ಮತ್ತು ಸಾಮಗ್ರಿಗಳನ್ನು ಒದಗಿಸುವುದರ ಜೊತೆಗೆ ವಿವಿಧ ಹಂತಗಳಲ್ಲಿ ಮತ್ತು ತಾಂತ್ರಿಕ ಮೇಲ್ವಿಚಾರಣೆಯಲ್ಲಿ ಅವರು ನಿಜವಾಗಿಯೂ ಹೇಗೆ ಕಾರ್ಯಗತಗೊಳಿಸಬೇಕು ವಿವಿಧ ಹಂತಗಳಲ್ಲಿ ಹೇಗೆ ನಡೆಸಬೇಕು ಎಂಬುದರ ಕುರಿತು ಮಾತನಾಡುತ್ತಾರೆ ಆದ್ದರಿಂದ ಈ ರೀತಿಯಾಗಿ ಕೆಲಸದ ವಿಧಾನವನ್ನು ಅಭಿವೃದ್ಧಿಪಡಿಸಲಾಗಿದೆ ಈಗ ಯಾವ ರೀತಿಯ ಪರಿಣಾಮ ಬೀರಿದೆ ನೋಡಿ ಇದು ಒಂದು ನೀವು ನೋಡುತ್ತಿರುವ ಈ ಕಟ್ಟಡವು ಜೆಪೆಲಾಸಿಯೊದಲ್ಲಿ ಸುಧಾರಿತ ಕ್ವಿಂಚಾ ಕಟ್ಟಡವಾಗಿದೆ ಮತ್ತು ಇಲ್ಲಿ ಪರಿಣಾಮ ಏನು 1991 ರಿಂದ ನಾವು 1994 ರಲ್ಲಿ 3 ರಿಂದ 4 ವರ್ಷಗಳ ಕೆಳಗೆ ಚಲಿಸುತ್ತೇವೆ ಇದು ಸುಮಾರು 558 ಸುಧಾರಿಸಿದೆ ಆ ಆಲ್ಟೊ ಮೇಯೊ ಪ್ರಾಂತ್ಯದೊಳಗೆ ಕ್ವಿಂಚಾ ಮನೆಗಳು ಇವೆ ಮತ್ತು ಸ್ಫೂರ್ತಿಯನ್ನು ತೆಗೆದುಕೊಳ್ಳುವ ಮೂಲಕ ಆ ನಿರ್ದಿಷ್ಟ ಪ್ರಾಂತ್ಯದಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಸ್ವತಂತ್ರವಾಗಿ ನಿರ್ಮಿಸಿದ್ದಾರೆ ಮತ್ತು ವಾಸ್ತವವಾಗಿ 1993 ರಲ್ಲಿ ರಾಷ್ಟ್ರೀಯ ಜನಗಣತಿಯು ರಾಷ್ಟ್ರೀಯ ವಸತಿ ಸ್ಟಾಕ್ನಲ್ಲಿ ಕ್ವಿಂಚಾ ಕೇವಲ 7 ರಷ್ಟಿದೆ ಎಂದು ಅಂದಾಜಿಸಿದೆ ಆದರೆ ಯೋಜನಾ ಪ್ರದೇಶದೊಳಗೆ ಈ ಅಂಕಿ ಅಂಶವು ಸುಮಾರು 30 ಕ್ಕೆ ಏರಿತು ಆದ್ದರಿಂದ ಅಂತಹ ಸ್ಫೂರ್ತಿಯು ಅವರನ್ನು ಪ್ರೇರೇಪಿಸಿತು ಮತ್ತು ಸುಮಾರು 1300 US ಡಾಲರ್ಗಳನ್ನು 30 ಸ್ಕ್ವೇರ್ ಮೀಟರ್ ಮನೆಯನ್ನು ನಿರ್ಮಿಸಲು ಬಳಸಿತು ಮತ್ತು ಅದನ್ನು ಇಟ್ಟಿಗೆ ಅಥವಾ ಕಾಂಕ್ರೀಟ್ ಮನೆಯಿಂದ ತೆಗೆದುಕೊಂಡರೆ ಅದು ಸುಮಾರು ಮೂರು ಪಟ್ಟು ಹೆಚ್ಚು ಮೊತ್ತವನ್ನು ತೆಗೆದುಕೊಳ್ಳುತ್ತದೆ ಸುಮಾರು 5400 ಡಾಲರ್ಗಳು ಏಕೆಂದರೆ ಇದಕ್ಕೆ ನುರಿತ ಕಾರ್ಮಿಕ ನುರಿತ ಒಪ್ಪಂದದ ಅಗತ್ಯವಿದೆ ಆದರೆ ಇಲ್ಲಿ ಈ ನಿರ್ದಿಷ್ಟ ಸಮುದಾಯಕ್ಕೆ ಪ್ರಯೋಜನಗಳು ಏಕೆಂದರೆ ನುರಿತ ಕಾರ್ಮಿಕರು ಆ ಪ್ರದೇಶದಲ್ಲಿ ಸುಲಭವಾಗಿ ಲಭ್ಯವಿದ್ದರು ಮತ್ತು ವಸ್ತು ಸಂಪನ್ಮೂಲಗಳು ಅನೇಕ ಸಂಪನ್ಮೂಲಗಳು ಬಿದಿರು ಮತ್ತು ಎಲ್ಲವೂ ಆ ಪ್ರದೇಶದಲ್ಲಿಯೂ ಲಭ್ಯವಿದೆ ಆದ್ದರಿಂದ ಮರವು ಲಭ್ಯವಿತ್ತು ಸಂಪನ್ಮೂಲಗಳು ಲಭ್ಯವಿವೆ ಕೌಶಲ್ಯವು ಲಭ್ಯವಿತ್ತು ಹಾಗಾಗಿ ಅದು ಬಂದಿದೆ ವೆಚ್ಚ ಕಡಿಮೆಯಾಗಿದೆ ಮತ್ತು ಜನರು ಹೆಚ್ಚು ಪ್ರಗತಿಪರ ರೀತಿಯಲ್ಲಿ ಭಾಗವಹಿಸಲು ಸಾಧ್ಯವಾಯಿತು ಆದ್ದರಿಂದ ಅದೇ ಗುಹೆಗಳು 18 ವರ್ಷಗಳ ನಂತರ ಲೇಖಕರು ತನಿಖೆ ಮಾಡಿದಾಗ ಅವರು ಯಾವ ಬದಲಾವಣೆಗಳನ್ನು ನೋಡಿದ್ದಾರೆಂದು ನಿಮಗೆ ತಿಳಿದಿದೆಯೇ ಈಗ ಕ್ರಮೇಣ ಪೆರುವಿನ ಉತ್ತರ ಕರಾವಳಿಯಲ್ಲಿ ಬರಗಾಲವು ಸತತವಾಗಿ ಸಂಭವಿಸುತ್ತಿದೆ ಮತ್ತು ಇದು ಹೆಚ್ಚು ನೀರಿನ ಅಗತ್ಯವಿರುವ ಪ್ರಧಾನ ಬೆಳೆಗಳಾದ ಅಕ್ಕಿ ಮತ್ತು ಕಬ್ಬಿನ ಮೇಲೆ ಪರಿಣಾಮ ಬೀರಿದೆ ಮತ್ತು ಜಲಸಂಪನ್ಮೂಲದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅಲ್ಲಿಯೇ ಜನರು ಇತರ ಸ್ಥಳಗಳಿಗೆ ವಲಸೆ ಹೋಗುವ ಒಂದು ಅಂಶವಾಗಿದೆ ಮತ್ತು ಇಲ್ಲಿ ಮತ್ತೊಮ್ಮೆ ಈ ನಿರ್ದಿಷ್ಟ ಆಲ್ಟೊ ಮೇಯೊ ಪ್ರದೇಶದಲ್ಲಿ ವಲಸಿಗರ ಸ್ಥಳೀಯ ಪ್ರದೇಶದಲ್ಲಿನ ಭೂಮಿಗಿಂತ ಉತ್ತಮ ಗುಣಮಟ್ಟದ ಉಚಿತ ಭೂಮಿಯ ಪ್ರದೇಶದಲ್ಲಿ ಅಸ್ತಿತ್ವವಿದೆ ಆದ್ದರಿಂದ ಉತ್ತರ ಕರಾವಳಿ ಪ್ರದೇಶದಲ್ಲಿ 0 5 ಹೆಕ್ಟೇರ್ ಭೂಮಿಗೆ ಬದಲಾಗಿ ಅವರು ಸುಮಾರು 2 ರಿಂದ 3 ಹೆಕ್ಟೇರ್ ಭೂಮಿಯನ್ನು ಹೊಂದಿದ್ದಾರೆ ಆದ್ದರಿಂದ ಜನರು ವಲಸೆ ಹೋಗುವ ಪ್ರವೃತ್ತಿ ಮತ್ತು 1994 ರಲ್ಲಿ ನಾವು ವಲಸೆಯನ್ನು ನೋಡಿದಾಗ 4 3 ಜನಸಂಖ್ಯೆಯ ಬೆಳವಣಿಗೆಯಲ್ಲಿ 1 3 ವಲಸಿಗ ಜನಸಂಖ್ಯೆಗೆ ಕೊಡುಗೆ ನೀಡಿದ್ದಾರೆ ಮತ್ತು ಈ ಪರಿಸ್ಥಿತಿಗಳನ್ನು ಪರಿಗಣಿಸಿ ಕಾರ್ಯಸಾಧ್ಯವಾದ ಕೃಷಿ ಪ್ರದೇಶಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸರ್ಕಾರವು ಪ್ರೇರೇಪಿಸಿದೆ ಮತ್ತು ಪ್ರೋತ್ಸಾಹಿಸಿದೆ ಆದ್ದರಿಂದ ಅಲ್ಲಿ ಅವರು ಕೆಲವು ಯೋಜನೆಗಳನ್ನು ಪ್ರಚಾರ ಮಾಡಿದ್ದಾರೆ ಮತ್ತು ಅವರು ಅಭಿವೃದ್ಧಿಪಡಿಸಿದ ಮತ್ತು ಸಾಧ್ಯವಿರುವ ಕೃಷಿ ಪ್ರದೇಶಗಳಲ್ಲಿ ಕೆಲಸ ಮಾಡಲು ಜನರನ್ನು ಪ್ರೋತ್ಸಾಹಿಸಿದ್ದಾರೆ ಆದ್ದರಿಂದ 2003 ರಲ್ಲಿ 32000 ಹೆಕ್ಟೇರ್ಗಳ ಮೌಲ್ಯವು 2005 ರಲ್ಲಿ 80000 ಹೆಕ್ಟೇರ್ಗಳಾಗಿ ಮಾರ್ಪಟ್ಟಿದೆ ಆದ್ದರಿಂದ ಇದು ಎರಡು ಪಟ್ಟು ಹೆಚ್ಚು ಮತ್ತು ವಾಸ್ತವವಾಗಿ ಉತ್ಪಾದನೆಯು ಹೆಚ್ಚಾಗಿದೆ ಮತ್ತು ನಿಸ್ಸಂಶಯವಾಗಿ ಉತ್ಪಾದನೆಗಳು ಮತ್ತು ಇತರ ಸ್ಥಳಗಳಿಂದ ಆಮದು ಕಡಿಮೆಯಾಗಿದೆ ಆದ್ದರಿಂದ ಇದು ಪ್ರಮುಖ ಪರಿಗಣನೆಗಳಲ್ಲಿ ಒಂದಾಗಿದೆ ಏಕೆಂದರೆ ಮತ್ತು ಜನರು ಉತ್ತಮ ಆರ್ಥಿಕ ಸ್ಥಿತಿಯನ್ನು ಪಡೆಯುತ್ತಿದ್ದಾರೆ ಆದ್ದರಿಂದ ಅವರು ಈಗ ಆರಂಭದಲ್ಲಿ ಆದರೂ ಇದು ಬಹಳ ಭಾಗವಹಿಸುವ ವಿಧಾನದಿಂದ ಪ್ರಾರಂಭವಾಯಿತು ಆದರೆ ಈಗ ಆರ್ಥಿಕ ಸ್ಥಿತಿಯು ಅವರನ್ನು ಸ್ವತಂತ್ರವಾಗಿಸುತ್ತದೆ ಮತ್ತು ಅವರು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮರ್ಥರಾಗಿದ್ದಾರೆ ಮತ್ತು ಹಿಂದಿನ ಸ್ಥಳೀಯ ಸರ್ಕಾರವು ನಿರ್ವಹಿಸುತ್ತಿಲ್ಲ ಆದರೆ ಈಗ ಕ್ರಮೇಣ ಸ್ಥಳೀಯ ಸರ್ಕಾರವು ಇಡೀ ಪ್ರಕ್ರಿಯೆಯ ಭಾಗವಾಗಿದೆ ಮತ್ತು ಆರ್ಥಿಕ ಸ್ಥಿತಿಯು ವಾಸ್ತವವಾಗಿ ಅದನ್ನು ಬೆಂಬಲಿಸುತ್ತದೆ ಆದರೆ ನಾವು ಸಾರ್ವಜನಿಕ ಪ್ರದೇಶಗಳ ಬಗ್ಗೆ ಮಾತನಾಡುವಾಗ ಕೆಲವು ಮುಖ್ಯ ಚೌಕಗಳನ್ನು ಹೊರತುಪಡಿಸಿ ಅವುಗಳು ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುತ್ತವೆ ಆಲ್ಟೊ ಮೇಯೊದಲ್ಲಿನ ಮುಖ್ಯ ಚೌಕವನ್ನು ನೀವು ನೋಡಬಹುದು ಮತ್ತು ನಿಮಗೆ ತಿಳಿದಿರುವಂತೆ ದ್ವಿತೀಯ ರಸ್ತೆಗಳು ಸಾಮಾನ್ಯವಾಗಿ ಸುಸಜ್ಜಿತವಾಗಿಲ್ಲ ಮತ್ತು ಮುಖ್ಯ ಚೌಕಗಳನ್ನು ಹೊರತುಪಡಿಸಿ ಅವು ಯಾವುದೇ ಮರಗಳು ಅಥವಾ ತೋಟಗಳನ್ನು ಹೊಂದಿಲ್ಲ ಎಂಬುದನ್ನು ನೀವು ನೋಡಬಹುದು ಆದ್ದರಿಂದ ಅವರು ವಲಸಿಗರು ಸಹ ಸಮಸ್ಯೆಗಳನ್ನು ಸೃಷ್ಟಿಸಿದ್ದಾರೆ ಅವರು ತಮ್ಮ ಉಳಿತಾಯವನ್ನು ಹೆಚ್ಚಿಸಿಕೊಂಡು ಪ್ಲಾಟ್ಗಳು ಮತ್ತು ಪಟ್ಟಣಗಳ ಹೊರವಲಯದಲ್ಲಿ ನೆಲೆಸಲು ಪ್ರಾರಂಭಿಸಿದರು ಮತ್ತು ಇದರಿಂದಾಗಿ ಹೆಚ್ಚಿನ ವಸತಿ ಮತ್ತು ಮನೆಗಳಿಗೆ ಬೇಡಿಕೆಯನ್ನು ಸೃಷ್ಟಿಸಿದರು ಎಂದು ನಿಮಗೆ ತಿಳಿದಿದೆ ಏಕೆಂದರೆ ಹೆಚ್ಚಿನ ವಲಸೆ ಬರಲಾರಂಭಿಸಿದೆ ಮತ್ತು ಅಲ್ಲಿಯೇ ವಸತಿ ಮತ್ತು ಸೇವೆಗಳ ಬೇಡಿಕೆ ಮತ್ತು ಅವರು ಯಾವುದೇ ಹಿಂದಿನ ಯೋಜನೆ ಇಲ್ಲದೆ ಹೊಸ ವಸಾಹತುಗಳನ್ನು ರೂಪಿಸುತ್ತಿದ್ದಾರೆ ಮತ್ತು ಇದು ಅರಣ್ಯನಾಶದ ಪ್ರಮುಖ ಅಂಶವಾಗಿದೆ ಇದು 1 33 ಮಿಲಿಯನ್ ಹೆಕ್ಟೇರ್ ಅರಣ್ಯನಾಶವಾಗಿದೆ ಎಂದು ಹೇಳುತ್ತದೆ ಈ ವಲಸೆ ಪ್ರಕ್ರಿಯೆಯೊಂದಿಗೆ ಮತ್ತು ಒಟ್ಟು ಪ್ರದೇಶದ 27 ರಷ್ಟು ಒಟ್ಟು ಪ್ರದೇಶದ ಸುಮಾರು 27 ಅರಣ್ಯ ನಾಶವಾಗಿದೆ ಮತ್ತು ಈಗ ನಾವು ಹವಾಮಾನ ಬದಲಾವಣೆಯ ಅಂಶಗಳ ಮೇಲೆ ಪರೋಕ್ಷ ಪ್ರಭಾವದ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ನೀರಿನ ಕೊರತೆಗೆ ಕಾರಣವಾಗಬಹುದು ಇದು ಮತ್ತೆ ಕೃಷಿ ಪರಿಣಾಮಗಳ ಮೇಲೆ ಪ್ರಭಾವ ಬೀರುವ ಚಕ್ರವಾಗಿ ಬದಲಾಗುತ್ತದೆ ಆದ್ದರಿಂದ ಆಲ್ಟೊ ಮೇಯೊ ನಿರ್ಮಾಣಗಳ ಬಗ್ಗೆ ಸಂಕ್ಷಿಪ್ತವಾಗಿದೆ ಮತ್ತು ಎರಡನೆಯದು ಪಿಯುರಾ ಪ್ರದೇಶದಲ್ಲಿ ಆನ್ ಸೈಟ್ ಪುನರ್ನಿರ್ಮಾಣ ಪ್ರವಾಹದ ನಂತರದ ಮರುನಿರ್ಮಾಣ ಮೊರೊಪಾನ್ ಬಗ್ಗೆ ಇದಾಗಿದೆ ಆದ್ದರಿಂದ ಮತ್ತೆ 1997 ಮತ್ತು 1998 ರಲ್ಲಿ ಎಲ್ ನಿನೊ ವಿದ್ಯಮಾನವು ಸುಮಾರು 9 ತಿಂಗಳುಗಳ ಕಾಲ ಭಾರೀ ಮಳೆ ಪ್ರವಾಹ ಮತ್ತು ತಾಪಮಾನದಲ್ಲಿನ ಬದಲಾವಣೆಗಳೊಂದಿಗೆ 85000 ಕ್ಕೂ ಹೆಚ್ಚು ಬಲಿಪಶುಗಳು ಮತ್ತು ಪಿಯುರಾ ಮತ್ತು 8000 ಮನೆಗಳು ಪರಿಣಾಮ ಬೀರಿತು ಆದ್ದರಿಂದ ಕೃಷಿ ಕ್ಷೇತ್ರವಾಗಿರುವುದರಿಂದ ಈ ನಿರ್ದಿಷ್ಟ ಪ್ರದೇಶವು ಅದರ ಕೃಷಿ ಕ್ಷೇತ್ರದಲ್ಲಿ ಸಮೃದ್ಧವಾಗಿದೆ ಆದ್ದರಿಂದ ಒಬ್ಬರು ಪುನರ್ನಿರ್ಮಾಣ ಪ್ರಕ್ರಿಯೆಯಲ್ಲಿದ್ದಾರೆ ಅವರು ಮುಂದಿನ ನೀರಿನ ಕೊರತೆಯನ್ನು ತಡೆಯುವುದು ಹೇಗೆ ಎಂದು ನೋಡಿದರು ಮತ್ತು ಅಣೆಕಟ್ಟುಗಳನ್ನು ನೀರಾವರಿ ಯೋಜನೆಗಳನ್ನು ನಿರ್ಮಿಸಲಾಗಿದೆ ಮತ್ತು ವಸತಿಗಳಿಂದ ಕೂಡಿದೆ ಸಂಭವನೀಯ ಪ್ರವಾಹಗಳನ್ನು ತಡೆಗಟ್ಟಲು 1 ಮೀಟರ್ ಅಡಿಗಳ ಕಾಂಕ್ರೀಟ್ ಅಡಿಪಾಯದೊಂದಿಗೆ ನಿರ್ಮಾಣ ವ್ಯವಸ್ಥೆಯನ್ನು ಸುಧಾರಿತ ಕ್ವಿಂಚಾ ದಿಂದ ನಿರ್ಮಿಸಲಾಗಿದೆ ಮತ್ತೊಮ್ಮೆ ಅವರು ಸ್ಥಳೀಯ ಜನಸಂಖ್ಯೆ ಮತ್ತು ವಸ್ತುಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ಕ್ವಿಂಚಾ ಮರದ ಚೌಕಟ್ಟನ್ನು ಬಳಸುತ್ತಾರೆ ಹಾಗಾಗಿ ಇಲ್ಲಿಯೂ ಸಹಭಾಗಿತ್ವವನ್ನು ಅಳವಡಿಸಿ ಸ್ಥಳೀಯ ಸಾಮಗ್ರಿಗಳನ್ನು ಪಡೆಯಲಾಗುತ್ತಿದೆ ಈಗ ಇಲ್ಲಿ ಮತ್ತೆ ಕೃಷಿ ಕುಟುಂಬವಾಗಿರುವುದರಿಂದ ನಗರ ಯೋಜನೆಯ ಸಂಪೂರ್ಣ ಕಲ್ಪನೆಯು ದುರ್ಬಲತೆಯನ್ನು ಕಡಿಮೆ ಮಾಡುವುದು ಮತ್ತು ನೀರು ಮತ್ತು ಸೇವೆಗಳನ್ನು ಕೇಂದ್ರೀಕರಿಸುವುದು ಮತ್ತು ಇಲ್ಲಿಯೇ ಎಲ್ಲಾ ವಸತಿ ಸಂಕೀರ್ಣಗಳನ್ನು ಸುಮಾರು 200 ಸ್ಕ್ವೇರ್ ಮೀಟರ್ ಪ್ಲಾಟ್ಗಳಲ್ಲಿ ನಿರ್ಮಿಸಲಾಗಿದೆ ಆದ್ದರಿಂದ ಕೆಲವು ತಾಂತ್ರಿಕ ಮಾರ್ಗಸೂಚಿಗಳನ್ನು ಸಹ ಒದಗಿಸಲಾಗಿದೆ ನೀರನ್ನು ಹೇಗೆ ಬಳಸುವುದು ಮತ್ತು ಬಾವಿಗಳು ಮತ್ತು ನೀರು ಸರಬರಾಜು ಸಂಪನ್ಮೂಲಗಳ ಸಮರ್ಥ ಬಳಕೆಯನ್ನು ಉತ್ತೇಜಿಸಲು ನಿಮಗೆ ತಿಳಿದಿದೆ ಮತ್ತು ಒಳಚರಂಡಿ ಅಧ್ಯಯನದಲ್ಲಿ ಅಪಾಯದ ಮ್ಯಾಪಿಂಗ್ ಮಾಡಲಾಗಿದೆ ಮತ್ತು ಅವರು ಕೆಲವು ದುರ್ಬಲ ಸ್ಥಳಗಳನ್ನು ಗುರುತಿಸಿದ್ದಾರೆ ಆದ್ದರಿಂದ ಅಲ್ಲಿ ಜನತೆಗೂ ತಿಳಿಸಲಾಗಿದೆ ಈ ರೀತಿ ಹೆಚ್ಚಾಗಿ ನೀರಿನ ವಿಭಾಗ ಮತ್ತು ನೀರಾವರಿ ಸೇವೆಗಳಿಗೆ ಒತ್ತು ನೀಡಲಾಗಿದೆ ಈಗ ಇಲ್ಲಿ ಏನಾಗುತ್ತದೆ ಇಂದು ಇಲ್ಲಿನ ಪರಿಸ್ಥಿತಿಯು ತುಂಬಾ ವರ್ಣರಂಜಿತವಾಗಿದೆ ಮತ್ತು ತುಂಬಾ ಹರ್ಷಚಿತ್ತದಿಂದ ಕೂಡಿದೆ ಜನರು ಹೂಗಳನ್ನು ನೆಟ್ಟಿದ್ದಾರೆ ಮತ್ತು ಸಣ್ಣ ತೋಟಗಳನ್ನು ಮಾಡುತ್ತಾರೆ ಮತ್ತು ಅವರು ಸ್ಥಳೀಯ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ತಮ್ಮದೇ ಆದ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಆದ್ದರಿಂದ ಅವರು ಮೂಲತಃ ತವರ ಹಾಳೆಗಳನ್ನು ಹೊಂದಿದ್ದರಿಂದ ಈ ಸುಧಾರಿತ ಕ್ವಿಂಚಾ ವ್ಯವಸ್ಥೆಯೊಂದಿಗೆ ಅವರು ಕೆಲವು ಸ್ಥಳೀಯ ತಂತ್ರಗಳನ್ನು ಅಳವಡಿಸಿಕೊಂಡರು ಮತ್ತು ಅವರು ಅವರ ವಾಸಸ್ಥಾನಗಳನ್ನು ಮಾರ್ಪಡಿಸಲು ಪ್ರಯತ್ನಿಸಿದರು ಆದ್ದರಿಂದ ಯಾವುದೇ ಪ್ರತಿಕ್ರಿಯೆಯಲ್ಲಿ ವೈಯಕ್ತೀಕರಣವು ಹವಾಮಾನದ ಅಂಶಗಳಿಗೆ ಮತ್ತು ಸಾಂಸ್ಕೃತಿಕ ಕೊರತೆಗಳಿಗೆ ಬಹಳ ನೈಸರ್ಗಿಕ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ಕಾಳಜಿ ವಹಿಸಲಾಗಿದೆ ಏಕೆಂದರೆ ಅವರು ಪಕ್ಷಿಗಳು ಮತ್ಸ್ಯಕನ್ಯೆಯರು ಜ್ಯಾಮಿತೀಯ ಆಕೃತಿಗಳಂತಹ ರೇಖಾಚಿತ್ರಗಳೊಂದಿಗೆ ವಿವಿಧ ಭಿತ್ತಿಚಿತ್ರಗಳೊಂದಿಗೆ ಚಿತ್ರಿಸಿದ್ದಾರೆ ಆದ್ದರಿಂದ ಇದು ನಿಜವಾಗಿ ನಿಮಗೆ ತಿಳಿದಿದೆ ಎಂದು ತೋರಿಸುತ್ತದೆ ಅವರು ಅದನ್ನು ಖಾಸಗಿ ತೋಟಗಳಾಗಿ ಮಾಡಿದರು ಅವರು ಅದರ ಹಸಿರು ಕಾಳಜಿಯನ್ನು ನೋಡಿದರು ಸಮುದಾಯದ ಸ್ವಾಭಿಮಾನವನ್ನು ಬಹಳವಾಗಿ ಪರಿಗಣಿಸಲಾಗಿದೆ ಎಂದು ನಿಮಗೆ ತಿಳಿದಿದೆ ಎಂದು ಇದು ತೋರಿಸುತ್ತದೆ ಮತ್ತು ಭಾಗವಹಿಸುವಿಕೆಯು ಸ್ವಾಭಿಮಾನವನ್ನು ಮುಂದಕ್ಕೆ ಕೊಂಡೊಯ್ದಿದೆ ಎಂದು ಖಚಿತಪಡಿಸಿಕೊಂಡಿದೆ ನಾನು ಮೂರನೇ ಪ್ರಕರಣದ ಬಗ್ಗೆಯೂ ಚರ್ಚಿಸುತ್ತೇನೆ ಇದು ಮತ್ತೊಮ್ಮೆ ಆನ್ ಸೈಟ್ ಪುನರ್ನಿರ್ಮಾಣವಾಗಿದೆ ಮತ್ತು ಚುಸ್ಚಿ ಮತ್ತು ಕ್ವಿಸ್ಪಿಲಾಕ್ಟಾ ಅಯಾಕುಚೊದಲ್ಲಿ ಭೂಕಂಪದ ನಂತರದ ಪುನರ್ನಿರ್ಮಾಣವಾಗಿದೆ ಆದ್ದರಿಂದ ಇದು ಅಡೋಬ್ ಮನೆ ಆದ್ದರಿಂದ ಅವರು ದತ್ತು ತೆಗೆದುಕೊಂಡಿದ್ದಾರೆ ಏಕೆಂದರೆ ಈ ಎಲ್ಲಾ 5 ಅಥವಾ 6 ವಸಾಹತುಗಳಲ್ಲಿ ಬಡತನವು ಸಾಮಾನ್ಯ ಅಂಶವಾಗಿದೆ ಮತ್ತು ಇಲ್ಲಿ ಅವರು ಏನು ಮಾಡಿದರು ಅವರು ಅಡೋಬ್ ಸ್ಕ್ವೇರ್ ಬ್ಲಾಕ್ಗಳನ್ನು ತಯಾರಿಸಲು ಅವರಿಗೆ ತರಬೇತಿ ನೀಡಲು ಪ್ರಯತ್ನಿಸಿದರು ಮತ್ತು ಈ ಅಡೋಬ್ ಮನೆಗಳನ್ನು ತಯಾರಿಸಲು ಅವರಿಗೆ ತರಬೇತಿ ನೀಡಿದರು ಮತ್ತು ಅದರಲ್ಲಿ ಕೆಲವು ಸುಧಾರಣೆಗಳನ್ನು ಹೇಗೆ ಮಾಡುವುದು ಮತ್ತು ಮತ್ತೆ ಇಲ್ಲಿಯೂ ಅವರು ಯಾವ ರೀತಿಯ ಫಲಾನುಭವಿಗಳನ್ನು ಮತ್ತು ಅವರು ತೊಡಗಿಸಿಕೊಳ್ಳುತ್ತಾರೆ ಮತ್ತು ಈ ಮನೆಗಳನ್ನು ಮಾಡುವಲ್ಲಿ ಎಲ್ಲಾ ಜನರನ್ನು ಸಮಾಲೋಚಿಸಿದರು ಮತ್ತು ನಾವು ನೋಡುತ್ತೇವೆ ಆದರೆ ಸಾರ್ವಜನಿಕವಾಗಿ ಹೆಚ್ಚಿನ ಸುಧಾರಣೆಗಳನ್ನು ಪ್ರದೇಶಗಳು ಮಾಡಲಾಗಿಲ್ಲ ನೀವು ನೋಡುವಂತೆ ಬೀದಿಗಳು ಕ್ರಮೇಣ ಹದಗೆಡುತ್ತಿವೆ ಕಲ್ಲಿನ ಭಾಗಗಳು ಸ್ವಚ್ಛವಾಗಿಲ್ಲ ಮತ್ತು ಏಕರೂಪದ ನೆಲಗಟ್ಟು ಮತ್ತು ಹಳ್ಳಗಳನ್ನು ಸ್ವಚ್ಛಗೊಳಿಸಲಾಗಿಲ್ಲ ಆದ್ದರಿಂದ ಅಂದರೆ ಇಲ್ಲಿಯೇ ಸಾರ್ವಜನಿಕ ಸ್ಥಳದ ಮೇಲೆ ನಿರ್ಲಕ್ಷ್ಯವಿದೆ ಆದರೆ ಒಂದು ಕುತೂಹಲಕಾರಿ ವಿಷಯವೆಂದರೆ ಜನರು ಈ ನಿರ್ದಿಷ್ಟ ಕೆತ್ತಿದ ಕಲ್ಲಿನ ಚರ್ಚ್ ಅನ್ನು ಕ್ವಿಸ್ಪಿಲಾಕ್ಟಾದಲ್ಲಿ ನಿರ್ಮಿಸಲು ಸಮಯ ಮತ್ತು ಶ್ರಮವನ್ನು ಹೂಡಿಕೆ ಮಾಡಿದ್ದಾರೆ ಏಕೆಂದರೆ ಇದು ಒಂದು ಸಕಾರಾತ್ಮಕ ಸಂಕೇತವಾಗಿದೆ ಆದರೆ ಹೇಗಾದರೂ ಅದನ್ನು ಒಟ್ಟಾರೆ ಯೋಜನೆಗೆ ತೆಗೆದುಕೊಂಡಿಲ್ಲ ನಿಮಗೆ ತಿಳಿದಿದೆ ಈ ಬಾವಿಯನ್ನು ತಯಾರಿಸಲು ಅದೇ ಶಕ್ತಿಯನ್ನು ಹೇಗೆ ಉತ್ತಮವಾಗಿ ಬಳಸಬಹುದಿತ್ತು ಆದ್ದರಿಂದ ನಾವು ಇದರಿಂದ ಕಲಿಯಬಹುದಾದ ಒಂದು ವಿಷಯ ಹಾಗಾದರೆ ಈ ರೀತಿ ಏಕೆ ಸಂಭವಿಸುತ್ತದೆ ಏಕೆಂದರೆ ಜನರು ಅವಲಂಬಿತರಾಗಿದ್ದಾರೆ ಮತ್ತು ತಮ್ಮ ಘನತೆ ಮತ್ತು ಸ್ವಾಭಿಮಾನವನ್ನು ಕಳೆದುಕೊಂಡಿದ್ದಾರೆ ಏಕೆಂದರೆ ರಾಜ್ಯ ಸಂಸ್ಥೆಗಳು ಅವರಿಗೆ ಬೇಕಾದುದನ್ನು ಒದಗಿಸುತ್ತಿವೆ ಆದ್ದರಿಂದ ಆ ರೀತಿಯಲ್ಲಿ ಭಾಗವಹಿಸುವ ಅಂಶವು ಕ್ರಮೇಣ ಕಡಿಮೆಯಾಗಿದೆ ಮತ್ತು ಅವರು ಬಹುತೇಕ ರಾಜ್ಯ ಸಂಸ್ಥೆಗಳ ಬೆಂಬಲವನ್ನು ಅವಲಂಬಿಸಿದ್ದಾರೆ ಮತ್ತು ಅವರು ಯಾವುದೇ ರೀತಿಯ ಬಾಹ್ಯ ಬೆಂಬಲ ಅಥವಾ ಸಹಕಾರವನ್ನು ಹುಡುಕುತ್ತಿದ್ದಾರೆ ಮತ್ತು ಸಮುದಾಯದ ಕೆಲಸದ ಸಾಂಪ್ರದಾಯಿಕ ರೂಪವನ್ನು ಅಯ್ನಿ ಎಂದು ಕರೆಯಲಾಗುತ್ತದೆ ಇದು ದಕ್ಷಿಣ ಅಮೆರಿಕಾದ ಖಂಡದಲ್ಲಿ ಒಂದು ರೀತಿಯ ಕೊಡು ಕೊಳ್ಳುವ ಪ್ರಕ್ರಿಯೆಯಾಗಿದೆ ಅವರು ಈ ಸಾಂಪ್ರದಾಯಿಕ ವ್ಯವಸ್ಥೆಯನ್ನು ಹೊಂದಿದ್ದಾರೆ ಆದ್ದರಿಂದ ಅದು ಕ್ರಮೇಣ ನಾಶವಾಯಿತು ಮತ್ತು ಅಭಿವೃದ್ಧಿಯ ಪ್ರಯತ್ನಗಳು ಮತ್ತು ಕ್ರಮಗಳು ಅಥವಾ ಉದ್ದೇಶಗಳು ವ್ಯರ್ಥವಾಗಿವೆ ಆದ್ದರಿಂದ ಈ ರೀತಿಯ ಶಕ್ತಿಯನ್ನು ಹೊಂದಿದ್ದರೂ ನಮಗೆ ಸಾಧ್ಯವಾಗುತ್ತಿಲ್ಲ ಅವರು ಅದನ್ನು ಸಮಗ್ರವಾಗಿ ಹೂಡಿಕೆ ಮಾಡಲು ಸಾಧ್ಯವಾಗಲಿಲ್ಲ ಅದೇ ರೀತಿ ಆನ್ ಸೈಟ್ ಪುನರ್ನಿರ್ಮಾಣದಲ್ಲಿ ಮೊಕ್ವೆಗುವಾದಲ್ಲಿ ಭೂಕಂಪದ ನಂತರದ ಪುನರ್ನಿರ್ಮಾಣದಲ್ಲಿ ಇಲ್ಲಿ ಇದು 2001 ರಲ್ಲಿ ಸಹ ಅಪ್ಪಳಿಸಿತು ಇದು ಸುಮಾರು 6 9 ರಿಕ್ಟರ್ ಮಾಪಕವಾಗಿದೆ ಇದು ಭೂಕಂಪದಿಂದ ನಾಶವಾಗಿವೆ ಮತ್ತು ಸುಮಾರು 11886 ಮನೆಗಳು ನಾಶವಾಗಿವೆ ಮತ್ತು ವಾಸಿಸಲು ಸೂಕ್ತವಲ್ಲವೆಂದು ಘೋಷಿಸಲಾಗಿದೆ ಮತ್ತು ಇಲ್ಲಿ NGO ಗಳು ಚಿತ್ರಕ್ಕೆ ಬರುತ್ತಿವೆ ಎಲ್ಲಾ ಸಂದರ್ಭಗಳಲ್ಲಿ ಅವರು ಮತ್ತೆ ಮಾಡಿದರು ಮತ್ತು ಅವರು ಸ್ಥಳೀಯ ಸರ್ಕಾರಗಳು ಮತ್ತು ಸ್ಥಳೀಯ ಮುಖಂಡರೊಂದಿಗೆ ಕೆಲಸ ಮಾಡುತ್ತಿದ್ದಾರೆ ಮತ್ತು ಫಲಾನುಭವಿಗಳ ಪಟ್ಟಿಗಳು ಯಾವುವು ಹೇಗೆ ಒದಗಿಸಬೇಕು ಎಂಬುದನ್ನು ಅವರು ನಕ್ಷೆ ಮಾಡಲು ಸಮರ್ಥರಾಗಿದ್ದಾರೆ ಆದ್ದರಿಂದ 3 ಹಂತಗಳಲ್ಲಿ ಅವರು 195 ಕುಟುಂಬಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ ಇದನ್ನು ಮಾರಿಸ್ಕಲ್ ನಿಯೆಟೊ ಪ್ರಾಂತ್ಯದಲ್ಲಿ 2001 ಮತ್ತು 2003 ರ ನಡುವೆ ಅಳವಡಿಸಲಾಗಿದೆ ಆದ್ದರಿಂದ ಮೊಕ್ವೆಗುವಾ ಒಂದರಲ್ಲಿ ಅವರು ಸುಮಾರು 103 ಅಡೋಬ್ ಮನೆಗಳನ್ನು ನಿರ್ಮಿಸಿದರು ಮತ್ತು ಇದು ಎರಡನೇ ಹಂತದಲ್ಲಿ ಮತ್ತು ಕೊನೆಯದರಲ್ಲಿ ಮತ್ತೆ 42 ಮನೆಗಳಾಗಿವೆ ಅದರಲ್ಲಿ 50 ಕಾಂಕ್ರೀಟ್ ಬ್ಲಾಕ್ ಮನೆಗಳು ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂದರೆ ಅವರು ಚೇತರಿಕೆ ಪ್ರಕ್ರಿಯೆಯಲ್ಲಿ ಸಮುದಾಯವನ್ನು ಒಳಗೊಳ್ಳುವುದನ್ನು ನೋಡಿದ್ದಾರೆ ಮತ್ತು ಅವರು ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಕೆಲವು ಮಾರ್ಪಾಡುಗಳನ್ನು ಮಾಡಿದ್ದಾರೆ ಆದರೆ ನೀವು ಇಲ್ಲಿ ನೋಡಬಹುದಾದದ್ದು ಇದು ಅತ್ಯಂತ ಯಶಸ್ವಿಯಾಗಿದೆ ಆದರೆ ಇಲ್ಲಿ ಗಣಿಗಾರಿಕೆಯ ಅಂಶದಿಂದಾಗಿ ಅವರು ಸ್ಥಳೀಯ ಸರ್ಕಾರವೂ ಸಹ ಕೆಲವು ಗಣಿಗಾರಿಕೆ ಶುಲ್ಕವನ್ನು ಪಡೆದರು ಮತ್ತು ಅದನ್ನು ಮತ್ತೆ ನಗರ ಸೇವೆಗಳನ್ನು ಒದಗಿಸಲು ಮತ್ತು ಸಮುದಾಯದಲ್ಲಿ ಹೂಡಿಕೆ ಮಾಡಲು ಬಳಸಲಾಗಿದೆ ಆದ್ದರಿಂದ ಜನಸಂಖ್ಯೆ ಸಮುದಾಯದ ಭಾಗವಹಿಸುವಿಕೆಯನ್ನು ನಿಯಂತ್ರಿಸುವುದು ಮತ್ತು ನಿಧಿಯ ವಿತರಣೆಯನ್ನು ಪರಿಣಾಮಕಾರಿಯಾಗಿ ಯೋಜಿಸುವುದು ಆದ್ದರಿಂದ ಗಣಿಗಾರಿಕೆಯು ಶ್ರೀಮಂತ ಆರ್ಥಿಕತೆಯಾಗಿದೆ ಆದ್ದರಿಂದ ಇದು ಈ ಸೇವೆಗಳಿಗೆ ಅನುಕೂಲವಾಗುವಂತೆ ಬೆಂಬಲಿಸುತ್ತದೆ ಮತ್ತು ಕಾಂಕ್ರೀಟ್ ಬ್ಲಾಕ್ಗಳ ಮನೆಗಳು ಮತ್ತು ಅಡೋಬ್ ಎರಡೂ ಉತ್ತಮ ಸ್ಥಿತಿಯಲ್ಲಿ ಉಳಿದಿವೆ ಮತ್ತು ಎರಡೂ ಸಂದರ್ಭಗಳಲ್ಲಿ ತಾಂತ್ರಿಕವಾಗಿ ಮಾರ್ಗದರ್ಶನ ನೀಡಲಾಗಿದೆ ಮತ್ತು ಅವು ಉತ್ತಮ ಸ್ಥಿತಿಯಲ್ಲಿ ಉಳಿದಿವೆ ಮತ್ತು ಇಲ್ಲಿಯೇ ಅವರು ಇನ್ನೂ ಒಂದು ಒಳಾಂಗಣವನ್ನು ಅಳವಡಿಸಿದರು ಛಾವಣಿಯನ್ನು ನಿರ್ಮಿಸಲಾಗಿದೆ ಕಾಂಕ್ರೀಟ್ ಟ್ರಸ್ ಅಡ್ಡ ತೋಲೆಗಳು ಆದ್ದರಿಂದ ಅವರು ಈ ಕಾಂಕ್ರೀಟ್ ಟ್ರಸ್ ಅಡ್ಡ ತೋಲೆಗಳನ್ನು ಹೊಂದಿದ್ದಾರೆ ಇದು ನಾವೀನ್ಯತೆ ಮತ್ತು ಟುಂಬಡಿಲ್ಲೋ ಎಂಬ ಮತ್ತೊಂದು ನಾವೀನ್ಯತೆಯಾಗಿದೆ ಶಾಖವನ್ನು ಕಡಿಮೆ ಮಾಡಲು ಮತ್ತು ಉತ್ತಮ ನೋಟವನ್ನು ನೀಡಲು ಛಾವಣಿಯ ಕೆಳಭಾಗದಲ್ಲಿ ಬಟ್ಟೆಯ ಹೊದಿಕೆಯನ್ನು ಇರಿಸಲಾಗುತ್ತದೆ ಆದ್ದರಿಂದ ಅವರು ಛಾವಣಿಯ ಕೆಳಗೆ ಬಟ್ಟೆಯನ್ನು ಮುಚ್ಚಲು ಪ್ರಯತ್ನಿಸುತ್ತಾರೆ ಇದರಿಂದ ಶಾಖವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಅದು ಒಳಾಂಗಣ ಪರಿಸರವನ್ನು ಸ್ವಲ್ಪ ತಂಪಾಗಿಸುತ್ತದೆ ಮತ್ತು ಜನರು ಇದರಲ್ಲಿ ಭಾಗವಹಿಸಿದಾಗ ಆರ್ಥಿಕತೆಯು ಬೆಂಬಲವನ್ನು ನೀಡಿದಾಗ ಮತ್ತು ಸ್ಥಳೀಯ ಸರ್ಕಾರವು ತಾಂತ್ರಿಕವಾಗಿ ಸುರಕ್ಷಿತ ಪರಿಸರಕ್ಕೆ ಬೆಂಬಲವನ್ನು ನೀಡುತ್ತದೆ ಆದ್ದರಿಂದ ನೀವು ಇಂದು ಇಲ್ಲಿ ನೋಡಬಹುದಾದ ನಗರ ಹೂಡಿಕೆಗಳನ್ನು ನೀವು ತಿಳಿದಿರುವಿರಿ ಅವುಗಳು ಸುಧಾರಿಸುತ್ತಿವೆ ರಸ್ತೆಗಳನ್ನು ಸುಸಜ್ಜಿತಗೊಳಿಸಲಾಗಿದೆ ಮತ್ತು ನಾಗರಿಕ ಕೇಂದ್ರವನ್ನು ನಿರ್ಮಿಸಲಾಗಿದೆ ಸಾರ್ವಜನಿಕ ಪ್ರದೇಶಗಳು ಆಹ್ಲಾದಕರ ಮತ್ತು ಮಕ್ಕಳ ಆಟದ ಮೈದಾನಗಳು ಎಲ್ಲವನ್ನೂ ನೋಡಿಕೊಂಡಿವೆ ಮತ್ತು ಇಲ್ಲಿಯೇ ನಾವು ನೋಡುತ್ತೇವೆ ದೊಡ್ಡ ವಿಷಯವೆಂದರೆ ಸಹಕಾರ ಸಮುದಾಯದ ಸಹಕಾರ ಇದು ಹೇಗೆ ಇದು ಈ ಪ್ರಕ್ರಿಯೆಯಲ್ಲಿ ಮುಂದುವರಿಯುತ್ತಿದೆ ಹಿಂದಿನ ಗುಹೆಗಳಲ್ಲಿ ಅವರು ಆರಂಭದಲ್ಲಿ ಅದರ ಭಾಗವಾಗಿದ್ದರು ಆದರೆ ನಂತರ ಅದರ ಅವಲಂಬಿತ ಭಾಗವಾಗಿ ಮಾರ್ಪಟ್ಟಿದೆ ಮತ್ತು ನಂತರ ಅವರು ಅದನ್ನು ನಿರ್ಲಕ್ಷಿಸಿದರು ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಮುಂದುವರೆಯಿತು ಇದು ಮತ್ತೊಂದು ಪ್ರಕರಣ ಸ್ಥಳಾಂತರ ನಾಸ್ಕಾ ಇಕಾ ದಲ್ಲಿ ಭೂಕಂಪದ ನಂತರದ ಸ್ಥಳಾಂತರ ಎರಡನೆಯದು ಈ ಕೆಳಗಿನ ಪ್ರಕರಣವೂ ಇಕಾದಲ್ಲಿದೆ ಆದ್ದರಿಂದ ಇಲ್ಲಿ ಅವರು ಮಾಡಿದ್ದು ಇದೇ ಮಾದರಿಗಳನ್ನು ಅನುಸರಿಸಲಾಗಿದೆ ಮತ್ತು ಇಲ್ಲಿ ಜನರು ತಮ್ಮ ಆರಂಭಿಕವನ್ನು ಕಳೆದುಕೊಂಡಿದ್ದಾರೆ ಆದರೆ ಇಂದು ಅವರು ತಮ್ಮ ಉಪಕ್ರಮವನ್ನು ಕಳೆದುಕೊಂಡಿದ್ದಾರೆ ಮತ್ತು ವಸಾಹತು ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಟ್ಟಿದೆ ಏಕೆಂದರೆ ಮುಖ್ಯವಾಗಿ ಭರವಸೆಯ ಭೂಮಿಯ ಹಕ್ಕುಗಳನ್ನು ವ್ಯಾಖ್ಯಾನಿಸಲಾಗಿಲ್ಲ ಆದ್ದರಿಂದ ಭೂಮಿಯ ಹಕ್ಕುಗಳನ್ನು ವ್ಯಾಖ್ಯಾನಿಸದ ಕ್ಷಣವು ಅವರಿಗೆ ಸ್ವಲ್ಪ ಅಭದ್ರತೆಯನ್ನು ನೀಡುತ್ತದೆ ಮತ್ತು ಅಲ್ಲಿಯೇ ಅವರ ಹಿಡುವಳಿ ಅಭದ್ರತೆ ಜನರು ತಮ್ಮ ವಸಾಹತುಗಳನ್ನು ಅಭಿವೃದ್ಧಿಪಡಿಸಲು ಯಾವುದೇ ಸಮಯ ಅಥವಾ ಶ್ರಮವನ್ನು ವ್ಯಯಿಸುವುದಿಲ್ಲ ಅಧಿಕಾರಾವಧಿಯು ನಿಮ್ಮ ಬಳಿ ಇಲ್ಲ ಎಂದು ನಿಮಗೆ ತಿಳಿದಾಗ ಆ ಸ್ಥಳವನ್ನು ಉತ್ತಮಗೊಳಿಸಲು ನೀವು ಸ್ವಲ್ಪ ಮೊತ್ತ ಮತ್ತು ಶ್ರಮವನ್ನು ಹೇಗೆ ವಿನಿಯೋಗಿಸುತ್ತೀರಿ ಮತ್ತು ಅದೇ ರೀತಿ ಬೀದಿಗಳಿಗೆ ಡಾಂಬರು ಹಾಕಲಾಗಿಲ್ಲ ಮತ್ತು ಮುಖ್ಯ ಚೌಕಗಳನ್ನು ಸಹ ನಿರ್ಲಕ್ಷಿಸಲಾಗಿದೆ ಮತ್ತು ಇಲ್ಲಿ ಅವರು ಬಳಸುವ ಮನೆಗಳನ್ನು ಸಹ ಬಳಸುತ್ತಾರೆ ಈ ಕ್ವಿಂಚಾ ತಂತ್ರ ಮತ್ತು ಅವು ಇನ್ನೂ ಉತ್ತಮ ಸ್ಥಿತಿಯಲ್ಲಿವೆ ಮತ್ತು ಇತರ ಸಂದರ್ಭಗಳಲ್ಲಿ ನೀವು ನೋಡುವ ಮನೆಗಳ ವಿಸ್ತರಣೆಯೂ ಇದೆ ಕೊನೆಯದು ಐಕಾದ ಟಿಯೆರಾ ಪ್ರೊಮೆಟಿಡಾದಲ್ಲಿ ಪ್ರವಾಹ ಸಂತ್ರಸ್ತರ ಸ್ಥಳಾಂತರದಲ್ಲಿ ಆದ್ದರಿಂದ ಇಲ್ಲಿ ಚರ್ಚ್ ತೊಡಗಿಸಿಕೊಂಡಿದೆ ಮಿಷನರಿ ಸಹ ಸ್ಥಳಾಂತರ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದೆ ಆದ್ದರಿಂದ ಅವರು ಏನು ಮಾಡಿದರು ಅವರು ಆರಂಭದಲ್ಲಿ ತಾತ್ಕಾಲಿಕ ಆಶ್ರಯ ಮತ್ತು ಪರಿವರ್ತನೆಯ ಆಶ್ರಯಗಳನ್ನು ಬೆಂಬಲಿಸಿದರು ಮತ್ತು ನಂತರ ಚರ್ಚ್ ಮಾತುಕತೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಅವರ ಮನೆಗಳನ್ನು ನಿಮಗೆ ಉತ್ತಮ ರೀತಿಯಲ್ಲಿ ಮಾಡಲು ಸಹಾಯ ಹಸ್ತವನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆದರೆ ಇಲ್ಲಿ ನೀವು ನೋಡಿದರೆ ಅದನ್ನು ಪರಿಹರಿಸದ ಸಮುದಾಯವಲ್ಲ ಪಾದ್ರಿ ಅಥವಾ ಚರ್ಚ್ ಕೆಲಸಕ್ಕಾಗಿ ಪಾವತಿಯನ್ನು ಪಡೆಯುವ ಮೂಲಕ ಅವರ ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ ಅವರು ತಮ್ಮ ಸ್ವಂತ ಲಾಭಕ್ಕಾಗಿ ಮಾಡುತ್ತಾರೆ ಆದ್ದರಿಂದ ಜನಸಂಖ್ಯೆಯು ವಸಾಹತುಗಳಲ್ಲಿ ಭಾಗವಹಿಸುತ್ತದೆ ಆದರೆ ಅದಕ್ಕಾಗಿ ಅವರಿಗೆ ಪಾವತಿಸಲಾಗುತ್ತದೆ ಆದ್ದರಿಂದ ಇದು ಪಾವತಿಸಿದ ಪ್ರಕ್ರಿಯೆಯಾಗುತ್ತದೆ ಮತ್ತು ಈ ಪೋಷಕತ್ವವು ದಾನದ ತಪ್ಪಾದ ಪರಿಕಲ್ಪನೆಯನ್ನು ಬಹಿರಂಗಪಡಿಸುತ್ತದೆ ಇದು ದೇಣಿಗೆಗಳ ಮೇಲೆ ಸಂಪೂರ್ಣ ಅವಲಂಬನೆಯನ್ನು ಸೃಷ್ಟಿಸಿದೆ ಜನಸಂಖ್ಯೆಯ ಘನತೆ ಮತ್ತು ಸ್ವಾಭಿಮಾನದ ಮೇಲೆ ಪರಿಣಾಮ ಬೀರುತ್ತದೆ ಆದುದರಿಂದ ಇಲ್ಲಿ ಅವರನ್ನು ತೊಡಗಿಸಿ ಅದರ ಸ್ವಾಭಿಮಾನವನ್ನು ಅರಿತುಕೊಳ್ಳುವ ಬದಲು ಆ ಸ್ವಂತ ಕೆಲಸಕ್ಕೆ ಕೂಲಿ ಪಡೆಯುವುದರಿಂದ ಇಲ್ಲಿ ಅವಲಂಬಿತರಾಗಿದ್ದಾರೆ ಮತ್ತು ಆ ಪ್ರಕ್ರಿಯೆಯಲ್ಲಿ ಏನಾಗುತ್ತದೆ ಎಂದರೆ ಅವರು ನಿರೀಕ್ಷೆಗೆ ಬಹುತೇಕ ಒಗ್ಗಿಕೊಂಡಿರುತ್ತಾರೆ ನಾಳೆ ಯಾವುದೇ ಸಮಸ್ಯೆ ಬಂದರೆ ಯಾರಾದರೂ ತಮ್ಮನ್ನು ಬೆಂಬಲಿಸುತ್ತಾರೆ ಎಂದು ನಿರೀಕ್ಷಿಸುತ್ತಾರೆ ಆದ್ದರಿಂದ ಈ ಕೊನೆಯ ಕೇಸ್ ಸ್ಟಡಿಯಿಂದ ನಾವು ಕಲಿಯಬೇಕಾದ ಒಂದು ಪಾಠ ಇದು Refer Slide 2949 ಆದರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಒಟ್ಟಾರೆಯಾಗಿ ಹೇಳುವುದಾದರೆ ನಾವು ಈ ಎಲ್ಲಾ ವಿಪತ್ತು ಸಂದರ್ಭಗಳನ್ನು ಹೊಂದಿರುವಾಗ ನಮಗೆ ಸಾಮಾನ್ಯ ಸಂದರ್ಭವಾಗಿರುವ ಜೀವಹಾನಿ ನಾಶವಾದ ವಸತಿ ಸೇವೆಗಳಿಗೆ ಹಾನಿ ಸಮುದಾಯ ಶಿಕ್ಷಣ ಮತ್ತು ಆರೋಗ್ಯ ಮೂಲಸೌಕರ್ಯಗಳಿಗೆ ಹಾನಿ ಉತ್ಪಾದನಾ ಸೌಲಭ್ಯಗಳು ಬೆಳೆಗಳು ಮತ್ತು ಜಾನುವಾರುಗಳ ನಾಶ ಸ್ಥಳೀಯ ಸರ್ಕಾರಗಳ ಅಡ್ಡಿ ಏಕೆಂದರೆ ಎಲ್ಲಾ ಸಂದರ್ಭಗಳಲ್ಲಿ ಭಯೋತ್ಪಾದಕ ಅಂಶಗಳು ಮಾನಸಿಕ ಮತ್ತು ಭಾವನಾತ್ಮಕ ಹಾನಿಗಳಿಂದ ವಲಸೆ ಬಂದ ಗುಂಪುಗಳ ಗುಂಪುಗಳಿವೆ ಆದರೆ ಆಧಾರವಾಗಿರುವ ಅಂಶ ಸಾಮಾನ್ಯ ಅಂಶವೆಂದರೆ ಬಡತನ ಆದರೆ ಈಗ ಇಲ್ಲಿ ಕೊನೆಯ ಪ್ರಕರಣಗಳಲ್ಲಿ ಮಹಿಳೆ ಚೇತರಿಕೆ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸುವವರಾಗಿದ್ದಾರೆ ಮತ್ತು ಅವರು ಕೆಲವು ಗುಂಪುಗಳನ್ನು ಮುನ್ನಡೆಸುತ್ತಿದ್ದಾರೆ ಆದ್ದರಿಂದ ಇದು ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಆದ್ದರಿಂದ ಇಲ್ಲಿ ವೈವಿಧ್ಯತೆಗಳಿವೆ ಸ್ಥಳೀಯ ಸರ್ಕಾರಗಳ ಪಾತ್ರ ನಿಮಗೆ ತಿಳಿದಿದೆ ಅವರು ಹೇಗೆ ಮಾತುಕತೆ ನಡೆಸುತ್ತಾರೆ ಮತ್ತು ಅವರು ಜನರನ್ನು ಹೇಗೆ ಒಟ್ಟುಗೂಡಿಸುತ್ತಾರೆ ರಾಜ್ಯ ಸಂಸ್ಥೆಗಳು ಆದ್ದರಿಂದ ಸಹಜವಾಗಿ ಇದು ಅವಲಂಬನೆಯನ್ನು ಸೃಷ್ಟಿಸುತ್ತಿದೆ ಎಂದು ನಾವು ವಿಭಿನ್ನ ರೀತಿಯಲ್ಲಿ ಕಲಿತಿದ್ದೇವೆ ಚರ್ಚ್ನಲ್ಲಿ ಅವರನ್ನು ಬೆಂಬಲಿಸುವ NGO ಗಳು ಮತ್ತೆ ಯಾರು ತಮ್ಮ ಸ್ವಂತ ಕೆಲಸಕ್ಕೆ ಪಾವತಿಸುತ್ತಿದ್ದಾರೆ ಮತ್ತು ಸಮುದಾಯದ ಏಜೆನ್ಸಿಗಳು ಈ ಕೋರ್ಸ್ನಲ್ಲಿ ನೋಡಬಹುದು ಆದ್ದರಿಂದ ಈ ಚೇತರಿಕೆ ಪ್ರಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ವಿಭಿನ್ನ ಪಾತ್ರಗಳನ್ನು ನೋಡಿ ಆದ್ದರಿಂದ ನಾವು ಕಲಿತ ಸಂಕ್ಷಿಪ್ತ ಪಾಠಗಳು ಯಾವುವು ಒಂದು ಆಲ್ಟೊ ಮೇಯೊದ ಮೊದಲ ಪ್ರಕರಣದಲ್ಲಿ ಬೃಹತ್ ಭಾಗವಹಿಸುವಿಕೆಯ ಪ್ರಕ್ರಿಯೆಯ ಹೊರತಾಗಿಯೂ ನಾವು ನೋಡುತ್ತೇವೆ ಆದರೆ ದೀರ್ಘಾವಧಿಯಲ್ಲಿ ಸಂಬಂಧಿಸಿದೆ ಉತ್ತಮ ಆರ್ಥಿಕ ಸ್ಥಿತಿಯು ಈ ಸಂಪೂರ್ಣ ಭಾಗವಹಿಸುವಿಕೆಯ ಅಂಶವನ್ನು ಪ್ರಾಬಲ್ಯ ಹೊಂದಿದೆ ಆದರೆ ವೈಯಕ್ತಿಕ ಮತ್ತು ಸಾಮೂಹಿಕ ಎರಡನೆಯ ಪ್ರಕರಣವು ಹೆಚ್ಚು ಧನಾತ್ಮಕ ಅಂಶ ಮತ್ತು ಅವರ ಮನೆಗಳನ್ನು ಹೆಚ್ಚು ಸುಂದರವಾಗಿಸಲು ಮತ್ತು ಸ್ಥಳಗಳನ್ನು ಹೆಚ್ಚು ನೈರ್ಮಲ್ಯವಾಗಿಸಲು ವೈಯಕ್ತಿಕ ಮತ್ತು ಸಾಮೂಹಿಕ ಪ್ರಯತ್ನಗಳು ಇವು ಆದ್ದರಿಂದ ಇದು ನಗರ ಚಿತ್ರಣವನ್ನು ಸುಧಾರಿಸುವ ಮೂಲಕ ಸ್ವಾಭಿಮಾನದ ಬಗ್ಗೆ ಮಾತನಾಡುತ್ತಿದೆ ಆದರೆ ಚುಸ್ಚಿ ಮತ್ತು ಕ್ವಿಸ್ಪಿಲಾಕ್ಟಾದಲ್ಲಿ ಭಾಗವಹಿಸುವಿಕೆಯು ಆರಂಭದಲ್ಲಿ ತುಂಬಾ ಸಕ್ರಿಯವಾಗಿತ್ತು ಆದರೆ ಜನರು ಸಾಮಾನ್ಯವಾಗಿ ತಮ್ಮ ಮನೆಗಳನ್ನು ಅಥವಾ ಅವರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸುಧಾರಿಸಲು ಯಾವುದೇ ಪ್ರಯತ್ನವನ್ನು ಮಾಡುತ್ತಿಲ್ಲ ಇದು ಅಧಿಕಾರಾವಧಿಯ ಸಮಸ್ಯೆಗಳ ಕಾರಣದಿಂದಾಗಿರಬಹುದು ಉದಾಹರಣೆಗೆ ಚರ್ಚ್ ಕೆತ್ತಿದ ಕಲ್ಲಿನಂತಹ ಸ್ಥಳೀಯ ಸರ್ಕಾರದಿಂದ ಉತ್ತೇಜನ ಪಡೆದ ಕೆಲವನ್ನು ಹೊರತುಪಡಿಸಿ ಆ ನಿರ್ದಿಷ್ಟ ಯೋಜನೆಯ ಸ್ವಾಭಿಮಾನಕ್ಕಾಗಿ ಅವರು ಸಮಯ ಮತ್ತು ಶ್ರಮವನ್ನು ಹೂಡಿಕೆ ಮಾಡಿದ್ದಾರೆ ಆದರೆ ಅವರು ಅದನ್ನು ಮುಂದೆ ಮಾಡಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಇಲ್ಲಿ ಅವಲಂಬನೆಯ ಅಂಶವು ಹೆಚ್ಚು ಕಂಡುಬರುತ್ತದೆ ಆದಾಗ್ಯೂ ಸಮುದಾಯವನ್ನು ಅಭಿವೃದ್ಧಿಪಡಿಸುವ ಸಂಭಾವ್ಯ ಶಕ್ತಿಯು ಅಸ್ತಿತ್ವದಲ್ಲಿದೆ ಎಂದು ಸಾಬೀತುಪಡಿಸುತ್ತದೆ ಇವುಗಳು ಕೆಲವು ಪುರಾವೆಗಳಾಗಿವೆ ಅವುಗಳು ಸ್ವಲ್ಪ ಶಕ್ತಿಯನ್ನು ಹೊಂದಿವೆ ಎಂದು ನಾವು ನೋಡಬಹುದು ಆದರೆ ನಾವು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಚಾನಲ್ ಮಾಡಬೇಕಾಗಿದೆ ಇದರಿಂದ ಅವರು ಅರ್ಥಮಾಡಿಕೊಳ್ಳಬಹುದು ಮತ್ತು ಅವರು ಅರಿತುಕೊಳ್ಳಬಹುದು ಮತ್ತು ಅವರು ಅದರ ಕಡೆಗೆ ಕೆಲಸ ಮಾಡುತ್ತಾರೆ ರಾಜ್ಯ ಸಂಸ್ಥೆಗಳು ಕೆಲವು ಅವಲಂಬನೆಯ ಅಂಶವನ್ನು ಒದಗಿಸುತ್ತವೆ ಮತ್ತು ಇದು ಖಂಡಿತವಾಗಿಯೂ ಸ್ವಾಭಿಮಾನದ ಮೇಲೆ ಪರಿಣಾಮ ಬೀರುತ್ತದೆ ಇದು ಕಳೆದ ಎರಡು ಸಂದರ್ಭಗಳಲ್ಲಿ ನಾವು ನೋಡಿದ ಮತ್ತು ಈ ಪ್ರಕ್ರಿಯೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಬಹಳ ಮಹತ್ವದ್ದಾಗಿದೆ ಬದಲಾವಣೆ ನಡೆಯುತ್ತಿದೆ ಎಂದು ನಿಮಗೆ ತಿಳಿದಿದೆ ನಾಯಕತ್ವ ಗುಣಗಳು ಬದಲಾಗುತ್ತಿವೆ ಈ ಪ್ರಕ್ರಿಯೆಯಲ್ಲಿ ಮಹಿಳೆಯರ ಪಾತ್ರವು ತುಂಬಾ ವಿಭಿನ್ನವಾಗಿದೆ ವಿಭಿನ್ನ ಸಂದರ್ಭಗಳಲ್ಲಿ ಪೆರುವಿನಲ್ಲಿ ಏನಾಗುತ್ತದೆ ಮತ್ತು ಅಲ್ಪಾವಧಿಯ ಚೇತರಿಕೆಯ ಪ್ರಕ್ರಿಯೆಗೆ ದೀರ್ಘಾವಧಿಯ ಪರಿಣಾಮಗಳು ಯಾವುವು ಎಂಬುದರ ಕುರಿತು ಇದು ನಿಮಗೆ ಸಂಕ್ಷಿಪ್ತ ತಿಳುವಳಿಕೆಯನ್ನು ನೀಡಿದೆ ಎಂದು ನಾನು ಭಾವಿಸುತ್ತೇನೆ ಅದು ನಿಮಗೆ ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ